ಸ್ಮಾರ್ಟ್ ಕಾರ್ಖಾನೆ ಎನ್ನುವುದು ಇಂಡಸ್ಟ್ರಿ 4 0 ಕ್ರಾಂತಿಯ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬಳಸುವ ಪದವಾಗಿದೆ ಕೈಗಾರಿಕೆಗಳಲ್ಲಿ ಸ್ಮಾರ್ಟ್ ಕಾರ್ಖಾನೆಗಳನ್ನು ತಯಾರಿಸುವ ಬಗ್ಗೆ ಜನರು ಮಾತನಾಡುತ್ತಿದ್ದಾರೆ ಆದ್ದರಿಂದ ಅಸ್ತಿತ್ವದಲ್ಲಿರುವ ಕಾರ್ಖಾನೆ ಕಾರ್ಖಾನೆ ಕಾರ್ಯಾಚರಣೆಗಳು ಪ್ರಕ್ರಿಯೆಗಳು ಉತ್ಪನ್ನಗಳು ಎಲ್ಲವನ್ನೂ ಚುರುಕಾಗಿ ಮಾಡಲಾಗುತ್ತಿದೆ ಆದರೆ ನಂತರ ನಾವು ಯಾವ ಸ್ಮಾರ್ಟ್ ಕಾರ್ಖಾನೆಯ ಬಗ್ಗೆ ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ಸ್ಮಾರ್ಟ್ ಕಾರ್ಖಾನೆಯ ವಿಭಿನ್ನ ವ್ಯಾಖ್ಯಾನಗಳು ಲಭ್ಯವಿದೆ ಸ್ಮಾರ್ಟ್ ಕಾರ್ಖಾನೆಯ ಅಂತಹ ಒಂದು ವ್ಯಾಖ್ಯಾನವನ್ನು ನೋಡೋಣ ಆದ್ದರಿಂದ ಈ ವ್ಯಾಖ್ಯಾನದ ಪ್ರಕಾರ "ಸ್ಮಾರ್ಟ್ ಕಾರ್ಖಾನೆ ಒಂದು ಹೊಂದಿಕೊಳ್ಳುವ ವ್ಯವಸ್ಥೆಯಾಗಿದೆ ಇದು ಹೊಂದಿಕೊಳ್ಳುವ ವ್ಯವಸ್ಥೆಯಾಗಿದ್ದು ಅದು ವಿಶಾಲವಾದ ನೆಟ್ವರ್ಕ್ನಾದ್ಯಂತ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸಬಹುದು ಮತ್ತು ಹೊಸ ಪರಿಸ್ಥಿತಿಗಳಿಂದ ನೈಜ ಅಥವಾ ನೈಜ ಸಮಯದಲ್ಲಿ ಹೊಂದಿಕೊಳ್ಳಬಹುದು ಮತ್ತು ಉತ್ಪಾದನಾ ಪ್ರಕ್ರಿಯೆಗಳನ್ನು ಸ್ವಾಯತ್ತವಾಗಿ ನಡೆಸಬಹುದು" ಸ್ಮಾರ್ಟ್ ಕಾರ್ಖಾನೆಯ ಈ ಉತ್ತಮ ವ್ಯಾಖ್ಯಾನದ ಮೂಲಕ ಇಲ್ಲಿ ವಿಭಿನ್ನ ಅಂಶಗಳನ್ನು ಸೆರೆಹಿಡಿಯಲಾಗಿದೆ ಈ ವಿಭಿನ್ನ ಅಂಶಗಳು ಯಾವುವು ಇದು ಹೊಂದಿಕೊಳ್ಳುವ ವ್ಯವಸ್ಥೆ ನಾವು ವ್ಯವಸ್ಥೆಯನ್ನು ಹೊಂದಿರಬೇಕು ಅದನ್ನು ಸುಲಭವಾಗಿ ಬದಲಾಯಿಸಬಹುದು ಅಸ್ತಿತ್ವದಲ್ಲಿರುವ ಪ್ರಕ್ರಿಯೆಯಲ್ಲಿ ನೀವು ಕೆಲವು ವಿಷಯಗಳನ್ನು ಪರಿಚಯಿಸಬೇಕಾದರೆ ನಿರ್ದಿಷ್ಟ ಬದಲಾವಣೆಯನ್ನು ಸಂಯೋಜಿಸಲು ಸಹಾಯ ಮಾಡಲು ವ್ಯವಸ್ಥೆಯು ಸಾಕಷ್ಟು ಹೊಂದಿಕೊಳ್ಳಬೇಕು ಸಿಸ್ಟಮ್ ಕಾರ್ಯನಿರ್ವಹಿಸುತ್ತಿರುವಾಗ ಕಾಲಾನಂತರದಲ್ಲಿ ಕಾರ್ಯಕ್ಷಮತೆಯನ್ನು ಸ್ವಯಂ ಆಪ್ಟಿಮೈಜ್ ಮಾಡುವುದು ಈ ಸ್ಮಾರ್ಟ್ ಕಾರ್ಖಾನೆ ಅಥವಾ ಸ್ಮಾರ್ಟ್ ಕಾರ್ಖಾನೆಯಲ್ಲಿನ ಅದರ ಕೆಲವು ಘಟಕಗಳು ಕಾಲಾನಂತರದಲ್ಲಿ ಅದರ ಕಾರ್ಯಕ್ಷಮತೆಯನ್ನು ಅತ್ಯುತ್ತಮವಾಗಿಸಲು ಸಾಧ್ಯವಾಗುತ್ತದೆ ನೀವು ಅರ್ಥಮಾಡಿಕೊಂಡಂತೆ ಹಿಂದಿನ ಉಪನ್ಯಾಸಗಳಲ್ಲಿ ನಾವು ಏನನ್ನು ಆಧರಿಸಿದ್ದೇವೆಂಬುದನ್ನು ಅರಿತುಕೊಳ್ಳಿ ವಿಭಿನ್ನ ಅಲ್ಗೊರಿದಮ್ಗಳ ಸಂಯೋಜನೆಯ ಸಹಾಯದಿಂದ ಕಾರ್ಯಗತಗೊಳಿಸಬಹುದು ಭವಿಷ್ಯದಲ್ಲಿ ನಿರ್ದಿಷ್ಟ ಯಂತ್ರ ಅಥವಾ ಪ್ರಕ್ರಿಯೆಯ ಕಾರ್ಯಕ್ಷಮತೆ ಎಷ್ಟು ಎಂದು ಅಂದಾಜು ಮಾಡುವ ಅಲ್ಗೊರಿದಮ್ಗಳು ಮತ್ತು ನಂತರ ಅದರ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸುವುದು ಇದು ವಿಶಾಲ ನೆಟ್ವರ್ಕ್ನಾದ್ಯಂತ ಕಾರ್ಯಕ್ಷಮತೆಯನ್ನು ಸ್ವಯಂ ಆಪ್ಟಿಮೈಜ್ ಮಾಡಲು ಹೊರಟಿದೆ ಆದ್ದರಿಂದ ಅದು ಇರಬೇಕಾದ ಒಂದು ನೆಟ್ವರ್ಕ್ ಇದು ಪ್ರಕ್ರಿಯೆಯಲ್ಲಿ ಸಹಾಯ ಮಾಡುತ್ತದೆ ಮತ್ತು ವಿಭಿನ್ನ ಪರಿಸ್ಥಿತಿಗಳಿಗೆ ಸ್ವಯಂ ಹೊಂದಿಕೊಳ್ಳುತ್ತದೆ ಅವು ನೈಜ ಸಮಯದಲ್ಲಿ ಅಥವಾ ನೈಜವಲ್ಲದ ಸಮಯದಲ್ಲಿ ಬರುತ್ತಿವೆ ಮತ್ತು ವಿಭಿನ್ನ ಕೈಗಾರಿಕಾ ಪ್ರಕ್ರಿಯೆಗಳು ಉತ್ಪಾದನಾ ಪ್ರಕ್ರಿಯೆಗಳನ್ನು ಸ್ವಾಯತ್ತವಾಗಿ ನಡೆಸುತ್ತವೆ ಆದ್ದರಿಂದ ಈ ಎಲ್ಲ ವಿಷಯಗಳಿಗೆ ಪ್ರವೇಶಿಸುವ ಮೊದಲು ನಾವು ಈ ಸ್ಮಾರ್ಟ್ ಕಾರ್ಖಾನೆ ಪರಿಕಲ್ಪನೆಯನ್ನು ಸ್ವಲ್ಪ ಹೆಚ್ಚು ವಿವರವಾಗಿ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ನಾವು ಸ್ಮಾರ್ಟ್ ಕಾರ್ಖಾನೆಯನ್ನು ಸರಿಯಾಗಿ ನಿರ್ಮಿಸಬೇಕು ಎಂದು ತಿಳಿಯೋಣ ಆದ್ದರಿಂದ ಅದರ ವಿಭಿನ್ನ ಅಂಶಗಳು ಯಾವುವು ನಾವು ಸ್ಮಾರ್ಟ್ ಯಂತ್ರೋಪಕರಣಗಳು ಸ್ಮಾರ್ಟ್ ಉತ್ಪಾದನಾ ಪ್ರಕ್ರಿಯೆಗಳು ಸ್ಮಾರ್ಟ್ ಎಂಜಿನಿಯರಿಂಗ್ ಪರಿಹಾರಗಳನ್ನು ಹೊಂದಿರಬೇಕು ಮತ್ತು ಇವು ಸ್ಮಾರ್ಟ್ ಉತ್ಪನ್ನವನ್ನು ತಲುಪಲು ಸಹಾಯ ಮಾಡುತ್ತವೆ ಆದ್ದರಿಂದ ಈ ಎಲ್ಲವನ್ನು ಚುರುಕಾಗಿಸಲು ನಾವು ಸ್ಮಾರ್ಟ್ ಸಾಧನಗಳನ್ನು ಬಳಸಬೇಕಾಗುತ್ತದೆ ಆದ್ದರಿಂದ ಇದು ಸ್ಮಾರ್ಟ್ ಕಾರ್ಖಾನೆ ಮತ್ತು ನೀವು ಗುರುತಿಸಲು ಸಾಧ್ಯವಾಗಬಹುದಾದ ಇನ್ನೂ ಕೆಲವು ವಿಷಯಗಳಿವೆ ಇದು ಉತ್ಪನ್ನವನ್ನು ಚುರುಕಾಗಿಸಲು ಸಹಾಯ ಮಾಡುತ್ತದೆ ನಂತರ ನಾವು ಈ ಪರಸ್ಪರ ಕ್ರಿಯೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಇದು ಸ್ಮಾರ್ಟ್ ಕಾರ್ಖಾನೆ ಮತ್ತು ಗ್ರಾಹಕರ ನಡವಳಿಕೆ ಗ್ರಾಹಕರೊಂದಿಗಿನ ಸಂವಹನ ಕಾರ್ಖಾನೆಯಲ್ಲಿನ ಗ್ರಾಹಕರ ವರ್ತನೆ ವ್ಯವಸ್ಥೆಯಲ್ಲಿ ವಿಭಿನ್ನ ಸಂವಹನಗಳು ಇಂಧನ ನಿರ್ವಹಣೆಯ ವಿಷಯದಲ್ಲಿ ಸ್ಮಾರ್ಟ್ ಗ್ರಿಡ್ ಬಹಳ ಮುಖ್ಯ ಮತ್ತು ನಾವು ಯಾವುದೇ ರೀತಿಯ ಸ್ಮಾರ್ಟ್ನೆಸ್ ಬಗ್ಗೆ ಮಾತನಾಡುವಾಗ ನಾವು ಕ್ಲೌಡ್ ಮತ್ತು ಬಿಗ್ ಡೇಟಾ ವಿಶ್ಲೇಷಣೆಯನ್ನು ಎದುರಿಸಬೇಕಾಗುತ್ತದೆ ಮತ್ತು ವಿಭಿನ್ನ ಇತರ ಅಂಶಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಹಾಗಾದರೆ ನಾವು ಸ್ಮಾರ್ಟ್ ಕಾರ್ಖಾನೆಗಳನ್ನು ಏಕೆ ಹೊಂದಿರಬೇಕು ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯು ಸ್ಪರ್ಧಾತ್ಮಕವಾಗಿದೆ ನೀವು ಒಟ್ಟಾರೆ ಚುರುಕಾದ ಯಂತ್ರೋಪಕರಣಗಳು ಚುರುಕಾದ ಪ್ರಕ್ರಿಯೆಗಳು ಚುರುಕಾದ ವ್ಯವಸ್ಥೆಗಳನ್ನು ಹೊಂದಿದ್ದರೆ ಈ ವ್ಯವಸ್ಥೆಗಳ ಬಳಕೆಯ ಮೂಲಕ ನೀವು ಸುಧಾರಿತ ಉತ್ಪಾದಕತೆ ದಕ್ಷತೆ ಯಂತ್ರೋಪಕರಣಗಳ ಸುಧಾರಿತ ಮೇಲ್ವಿಚಾರಣೆ ಮತ್ತು ಸಮಯವನ್ನು ಕಡಿಮೆಗೊಳಿಸಲಿದ್ದೀರಿ ಇದು ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಈ ಸ್ಪರ್ಧಾತ್ಮಕತೆಯನ್ನು ಎದುರಿಸಲು ಕನಿಷ್ಠ ಸಮಯದೊಳಗೆ ನಾವು ಸ್ಮಾರ್ಟ್ ಕಾರ್ಖಾನೆಗಳು ಮತ್ತು ಹೆಚ್ಚಿನ ಪ್ರಮಾಣದ ಉತ್ಪಾದನೆಯನ್ನು ಹೊಂದಿರಬೇಕು ಮತ್ತು ಇದನ್ನು ಸಾಕಷ್ಟು ಸ್ವಯಂ ಅರ್ಥೈಸಿಕೊಂಡೆವು ಕೊನೆಯದು ಬಹಳ ಮುಖ್ಯವೆಂದರೆ ವೈಫಲ್ಯದ ಅಪಾಯವನ್ನು ಕಡಿಮೆ ಮಾಡುವುದು ಅದು ಉತ್ಪಾದಕತೆಯ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ಸ್ಮಾರ್ಟ್ ಕಾರ್ಖಾನೆಗಳ ಬಳಕೆಯ ಮೂಲಕ ವೈಫಲ್ಯದ ಅಪಾಯವನ್ನು ಕಡಿಮೆ ಮಾಡಬಹುದು ಹಾಗಾದರೆ ಸ್ಮಾರ್ಟ್ ಕಾರ್ಖಾನೆಗಳನ್ನು ನಡೆಸುವ ಅನುಕೂಲಗಳು ಯಾವುವು ಒಟ್ಟಾರೆ ವೆಚ್ಚವನ್ನು ಕಡಿಮೆ ಮಾಡಲು ಮತ್ತು ಉತ್ಪಾದನಾ ಪ್ರಕ್ರಿಯೆಗಳ ದಕ್ಷತೆಯನ್ನು ಸುಧಾರಿಸಲು ಉತ್ಪಾದನಾ ವೆಚ್ಚ ಕಡಿಮೆ ಮಾಡುವುದರಿಂದ ಉತ್ಪಾದಕತೆಯ ದಕ್ಷತೆಯನ್ನು ಹೆಚ್ಚಿಸುವುದು ಉತ್ಪನ್ನಗಳನ್ನು ಉತ್ಪಾದಿಸದ ದಕ್ಷತೆ ಮೇಲ್ಮೈಗಳ ದಕ್ಷತೆಯನ್ನು ಸುಧಾರಿಸುವುದು ಆದ್ದರಿಂದ ಸ್ಮಾರ್ಟ್ ಕಾರ್ಖಾನೆಗಳಿಗೆ ಸಂಯೋಜನೆ ಅಥವಾ ಪರಿವರ್ತನೆಯ ಸಹಾಯದಿಂದ ಎಲ್ಲಾ ವಿಭಿನ್ನ ಪರಿಭಾಷೆಯಲ್ಲಿ ಒಟ್ಟಾರೆ ದಕ್ಷತೆಯನ್ನು ಸಾಧಿಸಬಹುದು ಗುಣಮಟ್ಟವನ್ನು ಸುಧಾರಿಸುವುದು ಯಂತ್ರದ ಆರೋಗ್ಯದಂತಹ ವಿಭಿನ್ನ ವಿಷಯಗಳ ಮುನ್ಸೂಚನೆಯನ್ನು ಸುಧಾರಿಸುವುದು ಭವಿಷ್ಯದಲ್ಲಿ ಯಂತ್ರದ ಆರೋಗ್ಯವನ್ನು ಊಹಿಸುವುದು ಭವಿಷ್ಯದಲ್ಲಿ ದೋಷ ಸಂಭವಿಸಬಹುದೇ ಎಂದು ಊಹಿಸುವುದು ಯಂತ್ರೋಪಕರಣಗಳ ಸುರಕ್ಷತೆಯನ್ನು ಸುಧಾರಿಸುವುದು ಮತ್ತು ಕಾರ್ಖಾನೆಗಳಲ್ಲಿನ ಕಾರ್ಮಿಕರ ಒಟ್ಟಾರೆ ಸುರಕ್ಷತೆ ಇವುಗಳು ಸ್ಮಾರ್ಟ್ ಕಾರ್ಖಾನೆಯ ವಿಭಿನ್ನ ಘಟಕಗಳು ಸ್ಮಾರ್ಟ್ ಯಂತ್ರಗಳು ಸ್ಮಾರ್ಟ್ ಎಂಜಿನಿಯರಿಂಗ್ ಸ್ಮಾರ್ಟ್ ಸಾಧನಗಳು ಸ್ಮಾರ್ಟ್ ಉತ್ಪಾದನಾ ಪ್ರಕ್ರಿಯೆ ನಂತರ ಉತ್ಪನ್ನದ ಹೊಸ ಆವಿಷ್ಕಾರಗಳು ಪ್ರಕ್ರಿಯೆಗಳು ಮತ್ತು ಈ ಎಲ್ಲ ವಿಷಯಗಳನ್ನು ಮಾಹಿತಿ ತಂತ್ರಜ್ಞಾನದ ಸಹಾಯದಿಂದ ಮಾಡಬಹುದಾಗಿದೆ ಒಟ್ಟಾರೆ ಕಾರ್ಖಾನೆಯನ್ನು ಸ್ಮಾರ್ಟ್ ಮಾಡಲು ಮಾಹಿತಿ ತಂತ್ರಜ್ಞಾನವು ಸಹಾಯ ಮಾಡುತ್ತದೆ ಆದ್ದರಿಂದ ಇದು ಬಹಳ ಮುಖ್ಯವಾದ ಅಂಶವಾಗಿದೆ ಐಟಿ ಕಾರ್ಖಾನೆಗಳಲ್ಲಿ ಐಟಿ ಬಳಸುವ ಕಂಪನಿಗಳು ಕಾರ್ಖಾನೆ ಸ್ಮಾರ್ಟ್ ಮಾಡಲು ಮತ್ತು ಡೇಟಾ ವಿಶ್ಲೇಷಣೆಯನ್ನು ಮಾಡಲು ಸಹಾಯ ಮಾಡುತ್ತವೆ ನೀವು ಐಒಟಿ ಪರಿಹಾರ ಸಂವೇದಕಗಳು ಮತ್ತು ಅಕ್ಚುಯೇಟರ್ಗಳನ್ನು ಸಂಯೋಜಿಸುವಾಗ ಈ ಎಲ್ಲಾ ಸ್ಮಾರ್ಟ್ ಕಾರ್ಖಾನೆಗಳು ಡೇಟಾ ಕಾರ್ಖಾನೆಗಳಾಗುತ್ತವೆ ಅವರು ಚುರುಕಾದ ಡೇಟಾವನ್ನು ವಿಶ್ಲೇಷಿಸಲು ಅಗತ್ಯವಿರುವ ಹೆಚ್ಚಿನ ಡೇಟಾವನ್ನು ಒದಗಿಸುತ್ತಾರೆ ಸ್ಮಾರ್ಟ್ ಯಂತ್ರಗಳು ಇತರ ಯಂತ್ರಗಳೊಂದಿಗೆ ಸಂವಹನ ನಡೆಸಲು ಇತರ ಸ್ಮಾರ್ಟ್ ಸಾಧನಗಳೊಂದಿಗೆ ಮತ್ತು ಮನುಷ್ಯರೊಂದಿಗೆ ಸಂವಹನ ನಡೆಸಲು ಸಹಾಯ ಮಾಡುತ್ತದೆ ಸ್ಮಾರ್ಟ್ ಸಾಧನಗಳನ್ನು ಸಂಪರ್ಕಿಸಲಾಗುತ್ತದೆ ಅವರು ತಮ್ಮ ಮತ್ತು ಇತರ ಕ್ಷೇತ್ರ ಸಾಧನಗಳು ಕಾರ್ಯನಿರ್ವಹಿಸುತ್ತಿರುವ ಇತರ ಮೊಬೈಲ್ ಸಾಧನಗಳ ನಡುವೆ ಸಂಪರ್ಕ ಹೊಂದುತ್ತಾರೆ ಆದ್ದರಿಂದ ಸ್ಮಾರ್ಟ್ ಸಾಧನಗಳ ಸಂದರ್ಭದಲ್ಲಿ ಈ ಸಂಪರ್ಕ ಸಮಸ್ಯೆ ಬಹಳ ಮುಖ್ಯವಾಗಿದೆ ಸ್ಮಾರ್ಟ್ ಉತ್ಪಾದನಾ ಪ್ರಕ್ರಿಯೆಯು ಉತ್ಪಾದನೆಯಲ್ಲಿನ ಚಲನಶೀಲತೆಯ ಬಗ್ಗೆ ಹೇಳುತ್ತದೆ ಆದ್ದರಿಂದ ಅವಶ್ಯಕತೆಗಳಲ್ಲಿನ ಕ್ರಿಯಾತ್ಮಕ ಬದಲಾವಣೆಗಳನ್ನು ನೋಡಿಕೊಳ್ಳುವುದು ಆದ್ದರಿಂದ ಸ್ವನಿಯಂತ್ರಿತ ಸ್ವಾಯತ್ತವಾಗಿ ಯಾವುದೇ ಮಾನವ ಹಸ್ತಕ್ಷೇಪವಿಲ್ಲದೆ ಉತ್ಪಾದನೆಯನ್ನು ಮಾಡಲಾಗುವುದು ನಿಜವಾದ ಸಮಯಪ್ರಜ್ಞೆ ಬಹಳ ಮುಖ್ಯ ದಕ್ಷತೆ ಬಹಳ ಮುಖ್ಯ ಆದ್ದರಿಂದ ಸ್ಮಾರ್ಟ್ ಉತ್ಪಾದನಾ ಪ್ರಕ್ರಿಯೆಗಳನ್ನು ಹೊಂದಲು ಈ ಎಲ್ಲಾ ಸಹಾಯ ಮಾಡುತ್ತವೆ ಸ್ಮಾರ್ಟ್ ಎಂಜಿನಿಯರಿಂಗ್ ಉತ್ಪನ್ನದ ಸ್ಮಾರ್ಟ್ ವಿನ್ಯಾಸ ಉತ್ಪನ್ನದ ಸ್ಮಾರ್ಟ್ ಅಭಿವೃದ್ಧಿ ಸ್ಮಾರ್ಟ್ ಯೋಜನೆ ಇವೆಲ್ಲವೂ ಸ್ಮಾರ್ಟ್ ಎಂಜಿನಿಯರಿಂಗ್ನ ವಿಭಿನ್ನ ಘಟಕಗಳಾಗಿವೆ ಐಟಿ ನಾನು ನಿಮಗೆ ಹೇಳುತ್ತಿದ್ದ ವಿಷಯ ಇದು ಸ್ಮಾರ್ಟ್ ಕಾರ್ಖಾನೆಗಳ ಒಟ್ಟಾರೆ ವ್ಯವಹಾರದಲ್ಲಿ ಅಥವಾ ನಿರ್ಮಾಣದಲ್ಲಿ ಬಹಳ ಮುಖ್ಯವಾಗಿದೆ ಸ್ಮಾರ್ಟ್ ಸಾಫ್ಟ್ವೇರ್ ಸ್ಮಾರ್ಟ್ ಹಾರ್ಡ್ವೇರ್ ಸ್ಮಾರ್ಟ್ ಮ್ಯಾನೇಜ್ಮೆಂಟ್ ಸ್ಮಾರ್ಟ್ ಮಾನಿಟರಿಂಗ್ ಮತ್ತು ಸ್ಮಾರ್ಟ್ ಕಂಟ್ರೋಲ್ ವಿಷಯದಲ್ಲಿ ನಮಗೆ ಐಟಿ ಪರಿಹಾರಗಳು ಬೇಕಾಗುತ್ತವೆ ನಾವು ಸ್ಮಾರ್ಟ್ ಕಾರ್ಖಾನೆಗಳ ಬಗ್ಗೆ ಮಾತನಾಡುವಾಗ ವಿಭಿನ್ನ ಯಂತ್ರಗಳ ನಡುವೆ ಸಂಪರ್ಕ ಯಂತ್ರಗಳು ಮತ್ತು ಈ ವಿಭಿನ್ನ ಆಪರೇಟರ್ಗಳ ನಡುವೆ ಸಂಪರ್ಕ ಸ್ಮಾರ್ಟ್ ಕಾರ್ಖಾನೆಗಳ ಕೆಲವು ಗುಣಲಕ್ಷಣಗಳು ಇವು ಹೀಗಾಗಿ ನಮ್ಮಲ್ಲಿ ಯಂತ್ರದಿಂದ ಯಂತ್ರ ಯಂತ್ರದಿಂದ ಮನುಷ್ಯ ಮತ್ತು ನಂತರ ಮಾನವನಿಂದ ಮಾನವ ಆದ್ದರಿಂದ ಈ ಎಲ್ಲಾ ವಿಭಿನ್ನ ಸಂಪರ್ಕವು ಸ್ಮಾರ್ಟ್ ಕಾರ್ಖಾನೆಯ ಪ್ರಮುಖ ಲಕ್ಷಣವಾಗಿದೆ ಆಪ್ಟಿಮೈಸೇಶನ್ ಉತ್ಪಾದಕತೆ ಪ್ರಕ್ರಿಯೆಗಳು ಮತ್ತು ಅಧಿಕಾವಧಿಗಳನ್ನು ಅತ್ಯುತ್ತಮವಾಗಿಸುವುದು ಇವುಗಳು ಸ್ಮಾರ್ಟ್ ಕಾರ್ಖಾನೆಗಳ ಪರಿಹಾರಗಳು ಅವರು ವಿಭಿನ್ನ ಅಲ್ಗೊರಿದಮ್ ಗಳ ಮೂಲಕ ಕೆಲವು ರೀತಿಯ ಸ್ವ ಕಲಿಕೆಯ ನಡವಳಿಕೆಯನ್ನು ಸಂಯೋಜಿಸುತ್ತಾರೆ ಅವುಗಳಲ್ಲಿ ಕಾರ್ಯಗತಗೊಳಿಸುತ್ತಾರೆ ಆದ್ದರಿಂದ ಪಾರದರ್ಶಕತೆ ಬಹಳ ವೇಗವಾಗಿ ಚಲಿಸುವ ದೃಷ್ಟಿಯಿಂದ ಪೂರ್ವಭಾವಿಯಾಗಿ ಮತ್ತು ಚುರುಕುತನದಿಂದ ಕೂಡಿದೆ ಆದ್ದರಿಂದ ಚಲನಶೀಲತೆ ಬದಲಾವಣೆಗಳು ಅವಶ್ಯಕತೆಗಳಲ್ಲಿನ ಬದಲಾವಣೆಗಳು ಪರಿಸರದಲ್ಲಿನ ಬದಲಾವಣೆಗಳು ಮತ್ತು ಪರಿಸರ ನಿಯತಾಂಕಗಳಲ್ಲಿನ ಬದಲಾವಣೆಗಳ ವಿಷಯದಲ್ಲಿ ವೇಗವಾಗಿ ಚಲಿಸುವುದು ಸಂಪರ್ಕ ಸಂಪರ್ಕಿತ ಸ್ಮಾರ್ಟ್ ಸಾಧನಗಳು ಸಂಪರ್ಕಿತ ಸ್ಮಾರ್ಟ್ ಯಂತ್ರಗಳು ಮತ್ತು ಈ ಎಲ್ಲಾ ಸಂಪರ್ಕಿತ ಸಾಧನಗಳು ಸಾಕಷ್ಟು ಡೇಟಾವನ್ನು ತರುತ್ತವೆ ಆದ್ದರಿಂದ ಡೇಟಾ ಕೇಂದ್ರದೊಂದಿಗೆ ಸಂಪರ್ಕ ಮತ್ತು ವಿಭಿನ್ನ ಪ್ರಕ್ರಿಯೆಗಳ ನಡುವಿನ ಸಂಪರ್ಕ ಆಪ್ಟಿಮೈಸೇಶನ್ ಆಪ್ಟಿಮೈಜಿಂಗ್ ಕಾರ್ಯಗಳ ವೇಳಾಪಟ್ಟಿ ಶಕ್ತಿಯ ಬಳಕೆಯನ್ನು ಉತ್ತಮಗೊಳಿಸುವುದು ಉತ್ಪಾದನಾ ವೆಚ್ಚವನ್ನು ಉತ್ತಮಗೊಳಿಸುವುದು ಟ್ರ್ಯಾಕಿಂಗ್ ಅನ್ನು ಉತ್ತಮಗೊಳಿಸುವುದು ಥ್ರೋಪುಟ್ ಅನ್ನು ಉತ್ತಮಗೊಳಿಸುವುದು ವಿಶ್ವಾಸಾರ್ಹತೆಯನ್ನು ಉತ್ತಮಗೊಳಿಸುವುದು ಮತ್ತು ಇನ್ನೂ ಅನೇಕ ವಿಷಯಗಳನ್ನು ಸ್ಮಾರ್ಟ್ ಕಾರ್ಖಾನೆಯಲ್ಲಿ ಕಾರ್ಯಗಳನ್ನು ಹೊಂದುವಂತೆ ಮಾಡಬೇಕಾಗುತ್ತದೆ ಪಾರದರ್ಶಕತೆ ಎಂದರೆ ಒಂದು ನಿರ್ದಿಷ್ಟ ಘಟಕದಲ್ಲಿ ನಿರ್ದಿಷ್ಟ ಯಂತ್ರೋಪಕರಣಗಳನ್ನು ನೈಜ ಸಮಯದಲ್ಲಿ ಟ್ರ್ಯಾಕ್ ಮಾಡಲು ಸಮರ್ಥ ಇರುವುದು ಅಗತ್ಯವಿರುವಾಗ ಒಂದು ನಿರ್ದಿಷ್ಟ ಸ್ಥಳದಲ್ಲಿದ್ದ ಕೆಲವು ಲಾಜಿಸ್ಟಿಕ್ ವಸ್ತು ಅನ್ನು ಟ್ರ್ಯಾಕ್ ಮಾಡಲು ಸ್ಮಾರ್ಟ್ ಕಾರ್ಖಾನೆಯಲ್ಲಿ ಇದು ಸಹಾಯ ಮಾಡುತ್ತದೆ ಇದು ಪಾರದರ್ಶಕತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ನೈಜ ಸಮಯದ ಮೇಲ್ವಿಚಾರಣೆ ಮತ್ತು ಸಮಯಕ್ಕೆ ಅಗತ್ಯವಾದ ಕ್ರಮ ತೆಗೆದುಕೊಳ್ಳುವುದು ಏನಾದರೂ ತಪ್ಪಾಗಿದಲ್ಲಿ ನೈಜ ಸಮಯದಲ್ಲಿ ಸಾಧ್ಯವಾದಷ್ಟು ಬೇಗ ಅದರ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸುವುದು ಮತ್ತು ಅಗತ್ಯ ಕ್ರಮ ತೆಗೆದುಕೊಳ್ಳುವುದು ಬಹಳ ಮುಖ್ಯ ಮತ್ತು ನಂತರ ಯಾರಿಗೆ ಈ ಮಾಹಿತಿಯ ಅವಶ್ಯಕತೆ ಇದೆಯೋ ಆ ಜನರಿಗೆ ಈ ಮಾಹಿತಿಯನ್ನು ಕಳಿಸುವುದು ಗುಣಮಟ್ಟದ ಸಮಸ್ಯೆಗಳನ್ನು ಪೂರ್ವಭಾವಿಯಾಗಿ ಊಹಿಸುವುದು ಸುರಕ್ಷತೆಯನ್ನು ಸುಧಾರಿಸುವುದು ಭವಿಷ್ಯದ ಫಲಿತಾಂಶಗಳನ್ನು ಮುನ್ಸೂಚಿಸುವುದು ಮತ್ತು ಭವಿಷ್ಯದ ಸವಾಲುಗಳನ್ನು ಊಹಿಸುವುದು ಚುರುಕುತನವು ನಾನು ಮೊದಲೇ ನಿಮಗೆ ಹೇಳುತ್ತಿದ್ದ ಹಾಗೆ ಒಟ್ಟಾರೆ ನಮ್ಯತೆ ವಿಭಿನ್ನ ಬದಲಾವಣೆಗಳನ್ನು ಸೇರಿಸುವ ವಿಷಯದಲ್ಲಿ ನಮ್ಯತೆ ಅವಶ್ಯಕತೆಗಳಲ್ಲಿನ ಬದಲಾವಣೆಗಳು ಬಹುಶಃ ವಿಭಿನ್ನ ಉತ್ಪಾದನಾ ಪ್ರಕ್ರಿಯೆಗಳಲ್ಲಿನ ಬದಲಾವಣೆಗಳು ಕಾನೂನು ಅನುಸರಣೆಯಲ್ಲಿನ ಬದಲಾವಣೆಗಳು ಮತ್ತು ಕಾಲಾನಂತರದಲ್ಲಿ ಬದಲಾಗಬಹುದಾದ ಹಲವು ವಿಭಿನ್ನ ವಿಷಯಗಳಿವೆ ಇದು ಮೃದುವಾಗಿ ಸಂಯೋಜಿಸಲು ಸಾಧ್ಯವಾಗುತ್ತದೆ ಈ ಚುರುಕುತನದ ಬಗ್ಗೆ ಮಾತನಾಡುತ್ತದೆ ಈ ಎಲ್ಲಾ ಉತ್ಪಾದನಾ ಪ್ರಕ್ರಿಯೆಗಳಲ್ಲಿನ ಬದಲಾವಣೆಗಳು ಕಾನೂನು ಅವಶ್ಯಕತೆಗಳಲ್ಲಿನ ಬದಲಾವಣೆಗಳು ಒಟ್ಟಾರೆ ಅವಶ್ಯಕತೆಗಳಲ್ಲಿನ ಬದಲಾವಣೆಗಳೊಂದಿಗೆ ಹೊಂದಿಕೊಳ್ಳುವುದು ಆದ್ದರಿಂದ ಈ ಎಲ್ಲಾ ವಿಷಯಗಳು ರೂಪಾಂತರವಾಗಿದ್ದು ಇದು ಚುರುಕುತನದ ಗುಣಲಕ್ಷಣದ ಒಂದು ಪ್ರಮುಖ ಅಂಶವಾಗಿದೆ ಸ್ವಯಂ ಕಾನ್ಫಿಗರೇಶನ್ ಯಂತ್ರಗಳು ಸ್ವಯಂ ಕಾನ್ಫಿಗರ್ ಮಾಡಲು ಸಾಧ್ಯವಾಗುತ್ತದೆ ಅಗತ್ಯವಿದ್ದಾಗ ತಾವಾಗಿಯೇ ಪ್ರಾರಂಭಿಸಲು ತಾವಾಗಿಯೇ ಕೆಲಸ ಮಾಡಲು ಮತ್ತು ತಾವಾಗಿಯೇ ಕಾನ್ಫಿಗರ್ ಮಾಡಲು ಸಾಧ್ಯವಾಗುತ್ತದೆ ಬಿಗ್ ಡೇಟಾ ತಂತ್ರಜ್ಞಾನ ಬಹಳ ಮುಖ್ಯ ಕ್ಲೌಡ್ ಕಂಪ್ಯೂಟಿಂಗ್ ಕೂಡ ಬಹಳ ಮುಖ್ಯ ಇವು ಸ್ಮಾರ್ಟ್ ಕಾರ್ಖಾನೆಗಳಿಗೆ ತಂತ್ರಜ್ಞಾನಗಳನ್ನು ಬೆಂಬಲಿಸುವವು ಬಿಗ್ ಡೇಟಾ ವು ಹೆಚ್ಚಿನ ಡೇಟಾವನ್ನು ಪಡೆಯುವುದು ಬೃಹತ್ ಪ್ರಮಾಣದಲ್ಲಿ ಹೆಚ್ಚಿನ ವೇಗದಲ್ಲಿ ಹೆಚ್ಚಿನ ವೈವಿಧ್ಯತೆಯನ್ನು ಮತ್ತು ವಿಭಿನ್ನ ಆವೃತ್ತಿ ಹೊಂದಿದೆ ಈ ಡೇಟಾವನ್ನು ನಿರ್ವಹಿಸಬೇಕಾಗುತ್ತದೆ ಮತ್ತು ಸ್ಮಾರ್ಟ್ ಕಾರ್ಖಾನೆಗಳು ಸಾಕಷ್ಟು ಉತ್ಪಾದಿಸಿವೆ ಅವರು ಸಾಕಷ್ಟು ಡೇಟಾವನ್ನು ಉತ್ಪಾದಿಸುವವರು ಮತ್ತು ಈ ಡೇಟಾವನ್ನು ನಿರ್ದಿಷ್ಟ ರೀತಿಯಲ್ಲಿ ಸಂಗ್ರಹಿಸುವ ಸಂಸ್ಕರಿಸುವ ಮತ್ತು ವಿಶ್ಲೇಷಿಸುವವರೆಗೆ ನಿಷ್ಪ್ರಯೋಜಕವಾಗಿರುತ್ತದೆ ಆದ್ದರಿಂದ ಈ ಬಿಗ್ ಡೇಟಾ ತಂತ್ರಜ್ಞಾನಗಳಾದ ಹಡೂಪ್ ಅಥವಾ ಬೇರೆ ಬೇರೆ ಬಿಗ್ ಡೇಟಾ ತಂತ್ರಜ್ಞಾನಗಳನ್ನು ಬಳಸಲಾಗುತ್ತದೆ ವಿಭಿನ್ನ ಕ್ಲೌಡ್ ಕಂಪ್ಯೂಟಿಂಗ್ ಪ್ಲಾಟ್ಫಾರ್ಮ್ಗಳು ಪಬ್ಲಿಕ್ ಕ್ಲೌಡ್ ಪ್ರೈವೇಟ್ ಕ್ಲೌಡ್ ಇತ್ತೀಚಿನ ದಿನಗಳಲ್ಲಿ ವಿವಿಧ ಕಂಪನಿಗಳು ತಮ್ಮದೇ ಆದ ಪ್ರೈವೇಟ್ ಕ್ಲೌಡ್ ಗಳನ್ನು ಹೊಂದಿವೆ ಮತ್ತು ಮೈಕ್ರೋಸಾಫ್ಟ್ ಅಜೂರ್ ಮತ್ತು ಗೂಗಲ್ ಕ್ಲೌಡ್ ನಂತಹ ಪಬ್ಲಿಕ್ ಕ್ಲೌಡ್ ದ ಸೇವೆಗಳು ಇವೆಲ್ಲವೂ ಲಭ್ಯವಿದೆ ಸ್ಮಾರ್ಟ್ ಗ್ರಿಡ್ ಬಹಳ ಮುಖ್ಯವಾದ ಪೋಷಕ ತಂತ್ರಜ್ಞಾನವಾಗಿದೆ ಏಕೆಂದರೆ ನಾವು ಕಾರ್ಖಾನೆಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಕಾರ್ಖಾನೆಗಳು ಮೂಲಭೂತವಾಗಿ ಅತಿದೊಡ್ಡ ಗ್ರಾಹಕರಾಗಿದ್ದು ಅತಿದೊಡ್ಡ ವಿದ್ಯುತ್ ಮತ್ತು ಇತರ ಶಕ್ತಿಯ ಗ್ರಾಹಕರಲ್ಲಿ ಒಬ್ಬರು ಆದ್ದರಿಂದ ಶಕ್ತಿಯನ್ನು ಸಮರ್ಥವಾಗಿ ಬಳಸಲು ಸಾಧ್ಯವಾಗುವುದು ಬಹಳ ಮುಖ್ಯ ಮತ್ತು ಸ್ಮಾರ್ಟ್ ಕಾರ್ಖಾನೆಗಳಿಗೆ ಸ್ಮಾರ್ಟ್ ಗ್ರಿಡ್ ಸಂಪರ್ಕ ಹೊಂದಿರುವುದು ಬಹಳ ಮುಖ್ಯ ಸ್ಮಾರ್ಟ್ ಕಾರ್ಖಾನೆಯಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್ ಬಳಕೆಯು ಸಂಸ್ಕರಣಾ ಸಾಮರ್ಥ್ಯಗಳಿಗೆ ಸಹಾಯ ಮಾಡುತ್ತದೆ ಹೆಚ್ಚಿನ ಕಾರ್ಯಕ್ಷಮತೆಯ ಕಂಪ್ಯೂಟಿಂಗ್ ಸಾಮರ್ಥ್ಯವನ್ನು ಒದಗಿಸುತ್ತದೆ ವಿಭಿನ್ನ ಅಪ್ಲಿಕೇಶನ್ಗಳನ್ನು ಚಲಾಯಿಸಲು ಸಾಧನಗಳನ್ನು ನೀಡುತ್ತದೆ ವಿಭಿನ್ನ ಅಭಿವೃದ್ಧಿ ವೇದಿಕೆಗಳು ಡೇಟಾವನ್ನು ಸಂಗ್ರಹಿಸುತ್ತದೆ ಹೆಚ್ಚು ಸ್ಕೇಲೆಬಲ್ ಶೈಲಿಯಲ್ಲಿ ಸ್ಮಾರ್ಟ್ ಕಾರ್ಖಾನೆಗಳ ಡೊಮೇನ್ನಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್ ಒದಗಿಸುತ್ತದೆ ಬಿಗ್ ಡೇಟಾ ವು ಬಿಗ್ ಡೇಟಾ ವಿಶ್ಲೇಷಣೆಯ ಬಗ್ಗೆ ಸ್ವೀಕರಿಸಿದ ಡೇಟಾದಿಂದ ಜ್ಞಾನವನ್ನು ಉತ್ಪಾದಿಸುತ್ತದೆ ಆದ್ದರಿಂದ ನಾವು ಡೇಟಾವನ್ನು ಹೊಂದಿದ್ದೇವೆ ಡೇಟಾದಿಂದ ಮಾಹಿತಿಯನ್ನು ಹೊರತೆಗೆಯುತ್ತೇವೆ ಮಾಹಿತಿಯಿಂದ ಜ್ಞಾನವನ್ನು ಉತ್ಪಾದಿಸುತ್ತೇವೆ ಅದನ್ನು ಡೇಟಾದಿಂದ ಸಂಸ್ಕರಿಸಲಾಗುತ್ತದೆ ಮೌಲ್ಯದ ಸ್ಟ್ರೀಮ್ಗಳನ್ನು ಸುಧಾರಿಸಲು ಭವಿಷ್ಯವನ್ನು ಊಹಿಸುವುದು ಮತ್ತು ಕಾರ್ಯಕ್ಷಮತೆಯ ಸೂಚಕಗಳನ್ನು ನೋಡಿಕೊಳ್ಳಲು ಕಾರ್ಯಕ್ಷಮತೆಯ ಸೂಚಕಗಳ ಮೇಲೆ ಸುಧಾರಣೆಗೆ ಇವು ಬಹಳ ಮುಖ್ಯ ಕೆಪಿಐಗಳು ಸಹ ಬಹಳ ಮುಖ್ಯವಾದ ಅಂಶವಾಗಿವೆ ಸ್ಮಾರ್ಟ್ ಕಾರ್ಖಾನೆಗಳಲ್ಲಿ ಸ್ಮಾರ್ಟ್ ಗ್ರಿಡ್ ಬಳಕೆ ಶಕ್ತಿಯ ಬಳಕೆಯಲ್ಲಿ ನಿರಂತರತೆ ನೀವು ಸ್ಮಾರ್ಟ್ ಕಾರ್ಖಾನೆಗಳೊಂದಿಗೆ ಸ್ಮಾರ್ಟ್ ಗ್ರಿಡ್ ಅನ್ನು ಬಳಸುತ್ತಿದ್ದರೆ ಶಕ್ತಿಯ ಬಳಕೆಯನ್ನು ಚುರುಕಾದ ರೀತಿಯಲ್ಲಿ ನೋಡಿಕೊಳ್ಳಲಾಗುತ್ತದೆ ನಿಖರವಾದ ಅವಶ್ಯಕತೆಗಳ ಆಧಾರದ ಮೇಲೆ ಹೊಂದುವಂತೆ ಇಂಧನ ಬಳಕೆ ಇರುತ್ತದೆ ಶಕ್ತಿಯ ಬಳಕೆಯನ್ನು ದಿನವಿಡೀ ಅಥವಾ ವರ್ಷದ ವಿವಿಧ ಸಮಯಗಳಲ್ಲಿ ವಿಭಿನ್ನ ಪ್ರಕ್ರಿಯೆಗಳಲ್ಲಿ ಸಮತೋಲನಗೊಳಿಸಬಹುದು ಲೋಡ್ ಬ್ಯಾಲೆನ್ಸಿಂಗ್ ಬಹಳ ಮುಖ್ಯ ಕಂಪನಿಯ ಕೆಲವು ಭಾಗಗಳಿಗೆ ಕೆಲವು ರೀತಿಯ ಲೋಡ್ ವಿದ್ಯುತ್ ಲೋಡ್ ಅಗತ್ಯವಿರುತ್ತದೆ ಆದ್ದರಿಂದ ಕೆಲವು ಘಟಕಗಳು ಕೆಲವು ಕಂಪನಿಗಳು ಕಾರ್ಖಾನೆಯ ಕೆಲವು ಭಾಗಗಳಿಗೆ ಕಂಪನಿಯ ಇತರ ಭಾಗಗಳಿಗೆ ಹೋಲಿಸಿದರೆ ಹೆಚ್ಚಿನ ಲೋಡ್ ಬೇಕಾಗುತ್ತದೆ ಈ ಡಿಫರೆನ್ಷಿಯಲ್ ಲೋಡಿಂಗ್ ಮತ್ತು ಕಂಪನಿಯ ವಿವಿಧ ಭಾಗಗಳಲ್ಲಿ ದಿನವಿಡೀ ಲೋಡ್ ಅನ್ನು ಸಮತೋಲನಗೊಳಿಸುತ್ತದೆ ಇವು ಸ್ಮಾರ್ಟ್ ಗ್ರಿಡ್ ನ ಪ್ರಮುಖ ಅಂಶಗಳು ಇದು ಅತ್ಯಂತ ಕೆಳಭಾಗದಲ್ಲಿರುವ ಸ್ಮಾರ್ಟ್ ಕಾರ್ಖಾನೆಯ ಯಾಂತ್ರೀಕೃತಗೊಂಡ ಪಿರಮಿಡ್ ನಾವು ಸಾಧನ ಮಟ್ಟದಲ್ಲಿ ಸಾಧನಗಳನ್ನು ಹೊಂದಿದ್ದೇವೆ ನಂತರ ನಮಗೆ ನಿಯಂತ್ರಣ ಮಟ್ಟವಿದೆ ನಂತರ ನಾವು ಉತ್ಪಾದನಾ ವ್ಯವಸ್ಥೆಯ ಮಟ್ಟವನ್ನು ಹೊಂದಿದ್ದೇವೆ ಮತ್ತು ಇಆರ್ಪಿ ಮಟ್ಟವನ್ನು ಹೊಂದಿದ್ದೇವೆ ಈ ನಡುವೆ ನಾವು ಈ ಸಂವಹನ ಪದರಗಳುನ್ನು ಹೊಂದಿದ್ದೇವೆ ವರ್ಧಿತ ವಾಸ್ತವದ ಬಳಕೆ ಸ್ಮಾರ್ಟ್ ಕಾರ್ಖಾನೆಗಳಲ್ಲಿ ಸಾಕಷ್ಟು ಪ್ರಚಲಿತವಾಗಿದೆ ಆಪರೇಟಿಂಗ್ ಉಪಕರಣಗಳನ್ನು ದೂರದಿಂದಲೇ ಇದು ಸಹಾಯ ಮಾಡುತ್ತದೆ ಆದ್ದರಿಂದ ವಿಭಿನ್ನ ಯಂತ್ರೋಪಕರಣಗಳ ದೂರಸ್ಥ ಮೇಲ್ವಿಚಾರಣೆ ಕಾರ್ಖಾನೆಯಲ್ಲಿ ವಿಭಿನ್ನ ಉಪಕರಣಗಳು ಸಾಧ್ಯತೆ ವರ್ಧಿತ ವಾಸ್ತವದ ಸಹಾಯದಿಂದ ಆಗುವುದು ವಾಸ್ತವವಾಗಿ ವರ್ಚುವಲ್ ರಿಯಾಲಿಟಿ ಇನ್ನೊಂದಿದೆ ನಾವು ಮತ್ತೊಂದು ಉಪನ್ಯಾಸದಲ್ಲಿ ಚರ್ಚಿಸಿದ್ದೇವೆ ವರ್ಧಿತ ರಿಯಾಲಿಟಿ ಮತ್ತು ವರ್ಚುವಲ್ ರಿಯಾಲಿಟಿ ಒಟ್ಟಿಗೆ ಕೂಡಿ ದೂರಸ್ಥ ಮೇಲ್ವಿಚಾರಣೆಗೆ ಸಹಾಯ ಸ್ಮಾರ್ಟ್ ಕಾರ್ಖಾನೆಯಲ್ಲಿನ ಉಪಕರಣಗಳ ದೂರಸ್ಥ ಕಾರ್ಯಾಚರಣೆಗೆ ಸಹಾಯ ಮಾಡುತ್ತದೆ ಈ ತಂತ್ರಜ್ಞಾನಗಳು ನಿಖರತೆಯನ್ನು ಸುಧಾರಿಸಲು ಪ್ರಕ್ರಿಯೆಗಳಲ್ಲಿ ನಿಖರತೆಯನ್ನು ಒದಗಿಸಲು ವಿಶೇಷವಾಗಿ ವಿಕಿರಣಶೀಲ ವಲಯಗಳಿಗೆ ಸುರಕ್ಷತೆಯನ್ನು ಸುಧಾರಿಸಲು ಮತ್ತು ಇತರ ಸುರಕ್ಷತಾ ನಿರ್ಣಾಯಕ ವಲಯಗಳಿಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಇದರೊಂದಿಗೆ ನಾವು ಸ್ಮಾರ್ಟ್ ಕಾರ್ಖಾನೆಯ ಉಪನ್ಯಾಸದ ಅಂತ್ಯಕ್ಕೆ ಬರುತ್ತೇವೆ ಸ್ಮಾರ್ಟ್ ಕಾರ್ಖಾನೆ ಯಾವುದು ಮತ್ತು ಸ್ಮಾರ್ಟ್ ಕಾರ್ಖಾನೆಗಳು ಏಕೆ ಬೇಕು ಮತ್ತು ಸ್ಮಾರ್ಟ್ ಕಾರ್ಖಾನೆಯ ಅಗತ್ಯ ಅಂಶಗಳು ಯಾವುವು ಎಂಬುದರ ಕುರಿತು ನಿಮಗೆ ಕೆಲವು ಮೂಲಭೂತ ತಿಳುವಳಿಕೆ ಇದೆ ಎಂದು ನಾನು ಭಾವಿಸುತ್ತೇನೆ ನಿಮಗಾಗಿ ನೀಡಲಾದ ಕೆಲವು ಉಲ್ಲೇಖಗಳು ಇವು ಮತ್ತು ನೀವು ಮತ್ತಷ್ಟು ಆಸಕ್ತಿ ಹೊಂದಿದ್ದರೆ ಅಂತರ್ಜಾಲದಲ್ಲಿ ನೀವು ಸ್ಮಾರ್ಟ್ ಕಾರ್ಖಾನೆಗಳಲ್ಲಿ ಹಲವಾರು ವಿಭಿನ್ನ ಉಪನ್ಯಾಸಗಳು ಮತ್ತು ವಿಭಿನ್ನ ವಿಧಾನಗಳು ಹುಡುಕಲು ಪ್ರಯತ್ನಿಸಿ ಆದ್ದರಿಂದ ಸ್ಮಾರ್ಟ್ ಕಾರ್ಖಾನೆಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ನೀವು ಆಸಕ್ತಿ ಹೊಂದಿದ್ದರೆ ದಯವಿಟ್ಟು ಅವುಗಳ ಮೂಲಕ ಹೋಗಲು ಹಿಂಜರಿಯಬೇಡಿ ಆದರೆ ಸ್ಮಾರ್ಟ್ ಕಾರ್ಖಾನೆ ವಿಭಿನ್ನ ಪರಿಕಲ್ಪನೆಗಳಲ್ಲಿ ವಿಭಿನ್ನ ಕಟ್ಟುವ ತಂತ್ರಜ್ಞಾನಗಳು ಮತ್ತು ವಿಭಿನ್ನ ಘಟಕಗಳಿವೆ ಆದ್ದರಿಂದ ಈ ಎಲ್ಲಾ ವಿಭಿನ್ನ ತಂತ್ರಜ್ಞಾನಗಳು ಸ್ಮಾರ್ಟ್ ಕಾರ್ಖಾನೆಗಳನ್ನು ನಿರ್ಮಿಸಲು ತಂತ್ರಜ್ಞಾನಗಳನ್ನು ಶಕ್ತಗೊಳಿಸುತ್ತವೆ ಈ ನಿರ್ದಿಷ್ಟ ಕೋರ್ಸ್ ನ ವಿಭಿನ್ನ ಉಪನ್ಯಾಸಗಳ ಮೂಲಕ ನಾವು ಒಂದು ನೋಟವನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದೇವೆ ಮತ್ತು ನೀವು ನಿಜವಾಗಿಯೂ ಸ್ಮಾರ್ಟ್ ಕಾರ್ಖಾನೆಯನ್ನು ನಿರ್ಮಿಸಬೇಕಾದರೆ ಈ ಪಠ್ಯದಲ್ಲಿ ನಾವು ಹಾದುಹೋಗುತ್ತಿದ್ದೇವೆ ಈ ಪರಿಕಲ್ಪನೆಗಳನ್ನು ಕಾರ್ಯಗತಗೊಳಿಸಲು ನೀವು ಪ್ರಾರಂಭಿಸಬೇಕು ಆದ್ದರಿಂದ ಇದರೊಂದಿಗೆ ನಾವು ಅಂತ್ಯಕ್ಕೆ ಬರುತ್ತೇವೆ ಇಂಡಸ್ಟ್ರಿ 4 0 ರ ಸಂದರ್ಭದಲ್ಲಿ ಸ್ಮಾರ್ಟ್ ಕಾರ್ಖಾನೆ ಬಹಳ ಮುಖ್ಯವಾದ ಪರಿಕಲ್ಪನೆಯಾಗಿದೆ ಇಂಡಸ್ಟ್ರಿ 4 0 ಅತ್ಯಂತ ಮೂಲಭೂತವಾದದ್ದು ಮತ್ತು ಇಂಡಸ್ಟ್ರಿ 4 0 ರಲ್ಲಿ ಕೇಂದ್ರ ವಿಷಯವೆಂದರೆ ಸ್ಮಾರ್ಟ್ ಕಾರ್ಖಾನೆಗಳನ್ನು ನಿರ್ಮಿಸುವುದು ಇದರೊಂದಿಗೆ ನಾವು ಅಂತ್ಯಗೊಳ್ಳುತ್ತೇವೆ